ಒಬ್ಜೆಕ್ಟ್ ಮಾದರಿಗಳ ವಿಕಸನ ಪ್ರೋಗ್ರಾಮಿಂಗ್ ಭಾಷೆಗಳು ಮತ್ತು ಮಾದರಿಗಳು ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 6ಕ್ಕೆ ಸುಸ್ವಾಗತ ನಾವುಕಳೆದ 5 ಮಾಡ್ಯೂಲ್ ಗಳಲ್ಲಿಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಅಭಿವೃದ್ಧಿ ಎದುರಿಸುತ್ತಿರುವ ಸವಾಲುಗಳವಿವಿಧ ಅಂಶಗಳನ್ನು ಚರ್ಚಿಸಿದ್ದೇವೆ ಅದುಸಾಮಾನ್ಯವಾಗಿ ಕಾಂಪ್ಲೆಕ್ಸ್ ಆದ ವ್ಯವಸ್ಥೆಯನ್ನು ನೀಡಲಾಗುತ್ತದೆ ಅದರ ರಚನೆಯನ್ನು ಹೇಗೆ ವಿಶ್ಲೇಷಿಸುವುದು ಡೊಮೇನ್ ಗಳಾದ್ಯಂತ ಹೋಗುವ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ವಿಭಿನ್ನ ರಚನಾತ್ಮಕ ಮತ್ತು ನಡವಳಿಕೆಯ ಅಂಶಗಳ ನಡುವಿನ ಸಾಮಾನ್ಯತೆ ಏನು ಮತ್ತು ಅದರ ಆಧಾರಿತದ ಮೇಲೆ ಅಬ್ಸ್ಟ್ರಾಕ್ಷನ್ ನ ವಿಭಜನೆ ಕ್ರಮಾನುಗತ ಹೊರತೆಗೆಯುವಿಕೆ ಮತ್ತು ಹೀಗೆ ಕೆಲವು ಸಾಮಾನ್ಯ ಯೋಜನೆಗಳ ಸಾರಾಂಶ ಹೇಳಲು ಸಾಧ್ಯವಾಯಿತು ಈ ಮಾಡ್ಯೂಲ್ ನಿಂದ ವಾಸ್ತವವಾಗಿ ನಾವು ನಿಜವಾಗಿಯೂವಿಶ್ಲೇಷಣೆ ಮತ್ತು ವಿನ್ಯಾಸವನ್ನು ಮಾಡಲುಪ್ರಾರಂಭಿಸುವ ಮೊದಲು ಈ ಯೋಜನೆಗಳ ಅಭಿವೃದ್ಧಿಗೆ ವಿವಿಧನೈಜ ಜಗತ್ತಿನಸಂದರ್ಭಗಳಲ್ಲಿ ಸಾಫ್ಟ್ವೇರ್ ಸಿಸ್ಟಮ್ ಗಳನ್ನು ವಿಶ್ಲೇಷಿಸಲು ಮತ್ತು ಸಾಫ್ಟ್ವೇರ್ ಸಿಸ್ಟಮ್ ಗಳನ್ನು ವಿನ್ಯಾಸಗೊಳಿಸಲು ಮತ್ತು ಈ ನಿಟ್ಟಿನಲ್ಲಿನಿಧಾನವಾಗಿ ಈ ತಂತ್ರಗಳನ್ನು ತೊಡಗಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ ಈ ಎಲ್ಲಾ ವಿಭಿನ್ನ ಒಬ್ಜೆಕ್ಟ್ ವಿಶ್ಲೇಷಣೆ ಮತ್ತು ವಿನ್ಯಾಸವಿಧಾನಗಳು ವಿಕಸನಗೊಂಡಿರುವಅವಧಿಯಲ್ಲಿನಮಗೆ ಲಭ್ಯವಿರುವ ಪ್ರೋಗ್ರಾಮಿಂಗ್ ಭಾಷೆಗಳು ಮತ್ತು ಪ್ರೋಗ್ರಾಮಿಂಗ್ ಮೂಲಸೌಕರ್ಯಗಳವಿಷಯದಲ್ಲಿನಾವು ಈ ಸಾಫ್ಟ್ವೇರ್ ಅನ್ನುಕಾರ್ಯಗತಗೊಳಿಸಬಹುದಾದ ಗುರಿ ವ್ಯವಸ್ಥೆಯನ್ನು ನಾವು ತ್ವರಿತವಾಗಿ ನೋಡೋಣ ಆದ್ದರಿಂದ ಒಮ್ಮೆನಾವು ವಿಶ್ಲೇಷಣೆ ಮಾಡಲು ಮತ್ತು ವಿನ್ಯಾಸವನ್ನು ರಚಿಸಲು ಸಾಧ್ಯವಾದರೆ ಒಂದು ಭಾಷೆಯ ಪ್ರೋಗ್ರಾಮಿಂಗ್ ವಿಷಯದಲ್ಲಿ ಆ ವಿನ್ಯಾಸವನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂಬುದರ ಬಗ್ಗೆ ಹೇಳುವ ಖಂಡಿತವಾಗಿಯೂ ಒಂದು ಕಾರ್ಯವು ಉಳಿದಿದೆ ಆದ್ದರಿಂದಒಂದು ಸಾಫ್ಟ್ವೇರ್ ನಮ್ಮ ಆಲೋಚನೆಗಳನ್ನು ಕೋಡಿಂಗ್ ಮಾಡಲು ನಮ್ಮ ಆಲೋಚನೆಗಳನ್ನು ಕೆಲವು ಪ್ರೋಗ್ರಾಮಿಂಗ್ ಭಾಷೆಗಳ ಮೂಲಕ ಕೋಡಿಂಗ್ ಅನ್ನು ಮಾಡಲು ಒಂದುನಿರ್ದಿಷ್ಟ ರೀತಿಯಲ್ಲಿ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ಒಂದು ಬದಿಯಲ್ಲಿ ಸಮಸ್ಯೆಯ ಒಂದು ಭಾಗವೆಂದರೆ ನೈಜ ಜಗತ್ತನ್ನು ಅರ್ಥಮಾಡಿಕೊಳ್ಳಿ ಸಮಸ್ಯೆಯ ಡೊಮೇನ್ ಅನ್ನು ಅರ್ಥಮಾಡಿಕೊಳ್ಳಿ ಮತ್ತುಪರಿಹಾರವನ್ನು ಒದಗಿಸಲು ಏನು ಮಾಡಬೇಕೆಂದು ಅರಿತುಕೊಳ್ಳಿ ಮತ್ತು ಇನ್ನೊಂದು ಕಡೆ ಕಂಪ್ಯೂಟಿಂಗ್ ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳಿ ಪ್ರೋಗ್ರಾಮಿಂಗ್ ಭಾಷೆಯನ್ನು ಅರ್ಥಮಾಡಿಕೊಳ್ಳುವುದು ಆ ಭಾಷೆಯಲ್ಲಿ ಅಭಿವ್ಯಕ್ತಿಯ ಸಾಮರ್ಥ್ಯವನ್ನು ಅರ್ಥಮಾಡಿಕೊಳ್ಳಿ ಇದರಿಂದ ನಾವು ಸಾಫ್ಟ್ವೇರ್ ಎಂಜಿನಿಯರ್ ಗಳಾಗಿ ಅಂತರವನ್ನು ನಿವಾರಿಸಬಹುದು ಮತ್ತು ನಮ್ಮ ವಿಲೇವಾರಿಯಲ್ಲಿ ನಾವು ಹೊಂದಿರುವ ಪ್ರೋಗ್ರಾಮಿಂಗ್ ವ್ಯವಸ್ಥೆಗಳ ವಿಷಯದಲ್ಲಿ ನಾವು ಮಾಡುವ ವಿನ್ಯಾಸಗಳನ್ನು ನಿಜವಾಗಿಯೂ ಕಾರ್ಯಗತಗೊಳಿಸಬಹುದು ಆದ್ದರಿಂದಪ್ರಸ್ತುತ ಪರಿಸ್ಥಿತಿ ಏನು ಎಂಬುದರ ಬಗ್ಗೆ ಉತ್ತಮ ಮೆಚ್ಚುಗೆಯನ್ನು ಹೊಂದಲು ನಾವುಹೈ ಲೆವೆಲ್ ಪ್ರೋಗ್ರಾಮಿಂಗ್ ಭಾಷೆಗಳ ಐತಿಹಾಸಿಕ ವಿಕಾಸವನ್ನು ಪೀಳಿಗೆಯ ಪ್ರೋಗ್ರಾಮಿಂಗ್ ಭಾಷೆಗಳ ಅಧ್ಯಯನದ ಮೂಲಕತ್ವರಿತವಾಗಿನೋಡುತ್ತೇವೆಮತ್ತು ಒಒಪಿ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಥವಾ ಒಬ್ಜೆಕ್ಟ್ ಓರಿಯೆಂಟೆಡ್ ಪರಿಕಲ್ಪನೆಗಳು ಈ ಅವಧಿಯಲ್ಲಿ ವಿಕಸನಗೊಂಡಿವೆ ಇದು ಮಾಡ್ಯೂಲ್ ಔಟ್ಲೈನ್ ಆಗಿದೆ ಇದು ನಮ್ಮಸ್ಲೈಡ್ ಗಳಎಡಭಾಗದಲ್ಲಿ ಲಭ್ಯವಿರುತ್ತದೆ ಆದ್ದರಿಂದನಿಸ್ಸಂಶಯವಾಗಿನಾವು ಪರಿಹರಿಸಲು ಪ್ರಯತ್ನಿಸುತ್ತಿರುವಮೊದಲಅಂಶವೆಂದರೆ ಕಂಪ್ಯೂಟೇಶನ್ ಅಥವಾ ಇದನ್ನು ಸಾಮಾನ್ಯವಾಗಿಪ್ರೋಗ್ರಾಮಿಂಗ್ ಎಂದು ಕರೆಯಲಾಗುತ್ತದೆ ಇದು ಅಲ್ಗಾರಿದಮ್ ಅನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದ್ದು ಅದು ಹಂತಗಳ ಒಂದು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಅನುಕ್ರಮವಾಗಿದೆ ಮತ್ತು ಅದನ್ನು ನಾವು ಸಾಮಾನ್ಯವಾಗಿ ಹೇಳುವ ಸಂಕೇತವಾಗಿ ಪ್ರೋಗ್ರಾಂ ಅನ್ನು ಎನ್ಕೋಡಿಂಗ್ ಮಾಡುತ್ತದೆ ಸಂಕೇತವು ಒಂದು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಪ್ರೋಗ್ರಾಮಿಂಗ್ ಭಾಷೆಗೆ ಸೇರಿರಬೇಕು ಅಲ್ಗಾರಿದಮ್ ಗಳು ಸಮಸ್ಯೆಯನ್ನು ಪ್ರತಿನಿಧಿಸುವ ಅಗತ್ಯವಿರುವ ದತ್ತಾಂಶವನ್ನು ಬಳಸುವುದರ ಮೂಲಕ ಅಥವಾ ಸಮಸ್ಯೆಯ ಪರಿಹಾರವನ್ನು ವಿವರಿಸುತ್ತದೆ ಆದ್ದರಿಂದನಾವು ಪ್ರೋಗ್ರಾಂ ಸಾಮಾನ್ಯವಾಗಿ ಡೇಟಾ ಮತ್ತು ಅಲ್ಗಾರಿದಮ್ ಅಥವಾ ಕಂಪ್ಯೂಟೇಷನ್ ಒಳಗೊಂಡಿರುತ್ತದೆ ಎಂದು ಹೇಳಬಹುದುಮತ್ತು ಆದರೂ ಅವು ಕಂಪ್ಯೂಟಿಂಗ್ ಯಂತ್ರದ ಹಲವಾರು ವಿಕಸನಗಳಾಗಿವೆ ವಿಶಿಷ್ಟವಾದ ಹಾರ್ಡ್ವೇರ್ ಆರ್ಕಿಟೆಕ್ಚರ್ ಅಥವಾ ಪ್ರೋಗ್ರಾಂ ಗಳು ಕಾರ್ಯಗತಗೊಳಿಸುವ ಹಾರ್ಡ್ವೇರ್ ಸಿಸ್ಟಮ್ ನ ವಿಶಿಷ್ಟ ಸ್ಕೀಮ್ಯಾಟಿಕ್ ದೃಷ್ಟಿಕೋನವು ಮಾದರಿ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಆಗಿ ಉಳಿದುಕೊಂಡಿದೆ ಅಲ್ಲಿ ಕೇಂದ್ರ ಸಂಸ್ಕರಣಾ ಘಟಕವು ಅಂಕಗಣಿತ ಮತ್ತು ತರ್ಕ ಘಟಕವನ್ನು ಒಳಗೊಂಡಿರುತ್ತದೆ ಮೂಲ ಗಣಿತ ಮತ್ತುತಾರ್ಕಿಕ ಕಾರ್ಯಾಚರಣೆಗಳು ಮತ್ತುಜೊತೆಗೆಸೂಚನೆಗಳ ಅನುಷ್ಠಾನವನ್ನು ಅನುಕ್ರಮ ನಿಯಂತ್ರಿಸಲು ವಿವಿಧ ಹತೋಟಿ ಘಟಕಗಳನ್ನುಸಿಪಿಯು ತಾತ್ಕಾಲಿಕ ಮೌಲ್ಯಗಳು ಅಸ್ಥಿರ ಸಂಗ್ರಹಿಸಲಾಗುವುದು ಅಲ್ಲಿ ಮೆಮೊರಿ ಘಟಕ ಅಲ್ಲಿ ಹೆಚ್ಚುವರಿಯಾಗಿ ದ್ವಿತೀಯ ಯಂತ್ರಾಂಶ ಸಂಗ್ರಹ ಹೀಗೆ ಆಗಿರಬಹುದು ಇನ್ಪುಟ್ ಇರುತ್ತದೆಮತ್ತು ಔಟ್ಪುಟ್ ಸಾಧನವಿದೆ ಆದ್ದರಿಂದಇದು ಮೂಲ ಕಂಪ್ಯೂಟಿಂಗ್ ಮಾದರಿ ಮತ್ತು ಈ ಮಾದರಿಯ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದಿದೆ ಎಂದು ನನಗೆ ಖಾತ್ರಿಯಿದೆ ನಾನು ಅದನ್ನು ಮತ್ತೆ ಇಲ್ಲಿ ಇರಿಸಿದೆ ನಾವು ಒಬ್ಜೆಕ್ಟ್ ಓರಿಯೆಂಟೆಡ್ ಮಾದರಿಗಳಾಗಿ ವಿಕಸನಗೊಂಡಂತೆ ನಮ್ಮ ಕಂಪ್ಯೂಟಿಂಗ್ ಮಾದರಿಯುಕಳೆದ ಎರಡು ದಶಕಗಳಿಂದ ವಿಕಸನಗೊಳ್ಳುತ್ತಿರುವ ತುಲನಾತ್ಮಕವಾಗಿ ಸರಳ ಮಾದರಿಯಾಗಿಉಳಿದಿದೆ ಎಂದು ಪ್ರಾಮುಖ್ಯವಾಗಿ ಹೇಳುತ್ತೇನೆ ಈಗ ಪ್ರೋಗ್ರಾಮಿಂಗ್ ಭಾಷೆಗಳ ವಿಷಯದಲ್ಲಿ ನೀವು ಒಂದು ಅಥವಾ ಹೆಚ್ಚಿನ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ತಿಳಿದಿದ್ದೀರಿ ಮತ್ತು ಪ್ರೋಗ್ರಾಮಿಂಗ್ ಭಾಷೆಗಳು ವಿಕಸನಗೊಂಡಿವೆ ಎಂದು ನಿಮಗೆ ತಿಳಿದಿರುತ್ತದೆ ಮತ್ತು ನಾವು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಭಾಷೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನಿಜವಾಗಿಯೂ ಬೈನರಿ ಅಥವಾ ಅಸೆಂಬ್ಲಿ ರೀತಿಯಲ್ಲ ಇದು ಕೋಡೆಡ್ ತಂತಿಗಳಂತೆ ಕಾಣುತ್ತದೆ ನಾವು ಆ ಭಾಷೆಗಳ ಬಗ್ಗೆ ಮಾತನಾಡುವುದಿಲ್ಲ ನಾವು ಹೈ ಲೆವೆಲ್ ಭಾಷೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಹೈ ಲೆವೆಲ್ ಭಾಷೆಯಲ್ಲಿ ಪ್ರೋಗ್ರಾಮಿಂಗ್ ಹಲವಾರು ತಲೆಮಾರುಗಳ 50 ರ ದಶಕದ ಆರಂಭದಲ್ಲಿ ಎಲ್ಲೋ ಪ್ರಾರಂಭವಾಯಿತು ಮತ್ತು ಮಾರ್ಕ್ ಪೀಳಿಗೆಯು 1954 ರಿಂದ ಪ್ರಾರಂಭವಾಯಿತು ಮತ್ತು ವಿಭಿನ್ನ ತಲೆಮಾರುಗಳು ಹಾದುಹೋಗಿವೆ ಮತ್ತು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವಿಕಸನಗೊಳ್ಳುತ್ತಿದ್ದಂತೆ ಮುಂದಿನದು ಭಾಷೆ ಮತ್ತು ಗಣನೆಯ ಮಾದರಿಯಲ್ಲಿ ಗಮನಾರ್ಹವಾಗಿ ಏನು ಸಂಭವಿಸಿದೆ ಎ೦ದು ನಾವು ಶೀಘ್ರವಾಗಿ ನೋಡೋಣ ಆದ್ದರಿಂದ ನಾವು ಮೊದಲ ತಲೆಮಾರಿನೊಂದಿಗೆ ಪ್ರಾರಂಭಿಸುತ್ತೇವೆ ಇದು ಖಂಡಿತವಾಗಿಯೂ ಫೋರ್ಟ್ರಾನ್ ಸೂತ್ರ ಅನುವಾದಕ್ಕೆ ಹೆಸರು ವಾಸಿಯಾದ ಭಾಷೆಯಾಗಿದೆ ಆದ್ದರಿಂದ ಸ್ವಾಭಾವಿಕವಾಗಿ ಮೊದಲ ತಲೆಮಾರಿನ ಪ್ರೋಗ್ರಾಮಿಂಗ್ ಭಾಷೆಗಳ ಪ್ರಮುಖ ಲಕ್ಷಣವೆಂದರೆ ಅಂಕಗಣಿತದ ಸಮಸ್ಯೆಗಳನ್ನು ಪರಿಹರಿಸುವುದು ಅಲ್ಲಿ ನೀವು ಅವುಗಳನ್ನು ಗಣಿತದ ಗಣನೆ ಎಂದು ಕರೆಯಬಹುದು ಆದರೆ ಗಮನಾರ್ಹವಾಗಿ ಅವು ಅಂಕಗಣಿತದ ಸಮಸ್ಯೆಗಳಾಗಿವೆ ಆದ್ದರಿಂದ ಅವುಗಳು ಕೆಲವು ಸೂತ್ರಗಳನ್ನು ಅನುವಾದಿಸುತ್ತವೆ ಆದ್ದರಿಂದ ನಾನು ವೃತ್ತದ ತ್ರಿಜ್ಯದ ಮೌಲ್ಯವನ್ನು ತಿಳಿದಿದ್ದರೆ ಫೋರ್ಟ್ರಾನ್ ರೀತಿಯ ಭಾಷೆಯಲ್ಲಿ ಕೆಲವು ಸೂತ್ರವನ್ನು ಬಳಸಿಕೊಂಡು ಆ ವೃತ್ತದ ಸುತ್ತಳತೆ ಅಥವಾ ಆ ವೃತ್ತದ ಪ್ರದೇಶವನ್ನು ಕಂಡುಹಿಡಿಯಲು ನಾನು ಪ್ರೋಗ್ರಾಂ ಅನ್ನು ಬರೆಯಬಹುದು ಮತ್ತು ಖಂಡಿತವಾಗಿಯೂ ಇದು ಹೈ ಲೆವೆಲ್ ಭಾಷೆಯ ಪ್ರಾರಂಭವಾಗಿದೆ ಆದ್ದರಿಂದ ಪ್ರೋಗ್ರಾಮಿಂಗ್ ನ ಮೂಲ ಕಲ್ಪನೆಗಳು ಈ ಸಮಯದಲ್ಲಿ ಪರಿಚಯಿಸಲ್ಪಟ್ಟವು ಈ ಸಮಯದಲ್ಲಿ 5 10 2 3 ಮತ್ತು ಮುಂತಾದ ಸ್ಥಿರವಾದ ಅಕ್ಷರಗಳನ್ನು ಒಳಗೊಂಡಿದೆ ಕೆಲವು ಮೂಲಭೂತ ಆಪರೇಟರ್ ಗಳೊಂದಿಗಿನ ಅಸ್ಥಿರ ಅಭಿವ್ಯಕ್ತಿಗಳು ಮತ್ತು ಷರತ್ತುಬದ್ಧ ಮತ್ತು ಬೇಷರತ್ತಾದ ನಿಯಂತ್ರಣದ ಹರಿವು ಫೋರ್ಟ್ರಾನ್ ಅಥವಾ ಐಪಿಎಲ್ ವಿ ನಂತಹ ಭಾಷೆಗಳಲ್ಲಿ ಈ ನಿಯಂತ್ರಣ ಹರಿವು ಬಹಳ ಪುರಾತನ ಮೂಲ ಮತ್ತುಪ್ರಕೃತಿಯಲ್ಲಿ ಬಹಳ ರಹಸ್ಯವಾಗಿದೆ ನಾವು ಟೋಪೋಲಜಿ ಯನ್ನು ನೋಡಿದರೆ ಮತ್ತು ಪ್ರತಿ ಪೀಳಿಗೆಯಲ್ಲೂ ನಾವು ಡೇಟಾ ದ ನಡುವೆ ಕಂಪ್ಯೂಟೇಶನ್ ನಿಜವಾಗಿ ಹೇಗೆ ವರ್ತಿಸುತ್ತದೆ ಎಂಬುದನ್ನು ನೋಡಲು ಟೋಪೋಲಜಿ ಯನ್ನು ನೋಡಲು ಪ್ರಯತ್ನಿಸಿದರೆ ನಮ್ಮ ಕಂಪ್ಯೂಟೇಶನ್ ಮೂಲತಃ ಡೇಟಾ ಮತ್ತು ಪ್ರೋಗ್ರಾಂ ಅಥವಾ ಅಲ್ಗಾರಿದಮ್ ಈ 2 ರ ನಡುವಿನ ಸಂವಹನ ಆಗಿದೆ ಆದ್ದರಿಂದಮೊದಲ ತಲೆಮಾರಿನಲ್ಲಿ ನಾವು ಡೇಟಾ ದ ದೃಷ್ಟಿಯಿಂದ ನಾವು ಸಾಮಾನ್ಯವಾಗಿ ಸಮತಟ್ಟಾದ ಭೌತಿಕ ರಚನೆಯನ್ನು ಹೊಂದಿದ್ದೇವೆ ಡೇಟಾ ಸಮತಟ್ಟಾದ ರಚನೆಯಲ್ಲಿದೆ ಬಹುಶಃ ಒಂದೇ ಒಂದು ಡೇಟಾ ಮಾತ್ರ ಜಾಗತಿಕವಾಗಿದೆ ನಂತರ ನೀವು ಹಲವಾರು ಸಬ್ಪ್ರೋಗ್ರಾಮ್ ಗಳನ್ನು ಹೊಂದಿದ್ದೀರಿ ಈ ಸಬ್ಪ್ರೋಗ್ರಾಮ್ ಗಳನ್ನು ನಾವು ಈ ದಿನಗಳಲ್ಲಿ ಕಾರ್ಯಗಳು ಅಥವಾ ಸಬ್ರೊಟೀನ್ ಗಳು ಎಂದು ಕರೆಯುತ್ತೇವೆ ಆದ್ದರಿಂದಕೆಲವು ಸಬ್ಪ್ರೋಗ್ರಾಮ್ ಗಳು ಸಂಖ್ಯೆಗಳನ್ನು ಸೇರಿಸುತ್ತದೆ ಕೆಲವು ಸಬ್ಪ್ರೋಗ್ರಾಮ್ ಗಳುಮೌಲ್ಯವನ್ನು ಮುದ್ರಿಸುತ್ತವೆ ಮತ್ತು ಹೀಗೆ ಪ್ರೋಗ್ರಾಂ ನ ಒಂದು ಭಾಗದಲ್ಲಿನ ಯಾವುದೇ ಎರರ್ ಸಿಸ್ಟಮ್ ನ ಉಳಿದ ಭಾಗಗಳಲ್ಲಿ ಖಂಡಿತವಾಗಿಯೂ ಪರಿಣಾಮ ಬೀರುತ್ತದೆ ಆದ್ದರಿಂದಇದು ತುಂಬಾ ಮೂಲಭೂತ ಮತ್ತು ಅಪಾಯಕಾರಿ ಮತ್ತು ಇದು ಮೊದಲ ತಲೆಮಾರಿನಿಂದ ಆರಂಭಿಸಿ ಎರಡನೇ ತಲೆಮಾರಿನ ಪ್ರೋಗ್ರಾಮಿಂಗ್ ಭಾಷೆಗಳವರೆಗೆ ಮುಂದುವರೆಯಿತು 1950 ರ ದಶಕದ ಕೊನೆಯಲ್ಲಿನಾವು ಫೊರ್ಟ್ರಾನ್ ಪ್ರಾರಂಭವಾದ ಮತ್ತು ತುಲನಾತ್ಮಕವಾಗಿ ಚಿಕ್ಕದಾದ ಎರಡನೆಯ ತಲೆಮಾರಿನ ಫೊರ್ಟ್ರಾನ್ 2 ಅನ್ನು ಹೊಂದಿದ್ದ ಫೋರ್ಟ್ರಾನ್ ಭಾಷೆಯ ವಿಕಾಸದ ಹೊರಹೊಮ್ಮುವಿಕೆಯನ್ನು ಕಂಡರು ಇದು ನಿಮ್ಮಂತಹ ವಿದ್ಯಾರ್ಥಿಗಳಾಗಿದ್ದಾ ನಮ್ಮಲ್ಲಿ ಕೆಲವರಿಗೆ ಅವಕಾಶ ನೀಡಲಾಯಿತು ಇದು ಫೋರ್ಟ್ರಾನ್ ನ ಮೊದಲ ಆವೃತ್ತಿಯಾಗಿದ್ದು ಇದು ಪ್ರೋಗ್ರಾಮಿಂಗ್ ಕಲ್ಪನೆಗಳಿಗೆ ಕೆಲವು ಫೋರ್ಟ್ರಾನ್ ನಲ್ಲಿ ಅಲ್ಲದ ಹಲವಾರು ಸೇರ್ಪಡೆಗಳನ್ನು ಹೊಂದಿದೆ ಇದುಕೆಲವು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಡೇಟಾ ಟೈಪ್ ಗಳನ್ನು ಹೊಂದಿತ್ತು ಇದು ಹಲವಾರು ವಿಭಿನ್ನ ಸ್ಟೇಟ್ಮೆಂಟ್ ಗಳನ್ನು ಹೊಂದಿತ್ತು ಪ್ಯಾರಾಮೀಟರ್ ಪಾಸಿಂಗ್ ಕಾರ್ಯವಿಧಾನಗಳು ಫೈಲ್ ಗಳು ಇತ್ಯಾದಿ ಅಲ್ಗೊಲ್ ನಂತಹ ಭಾಷೆಗಳು ವೇರಿಯೇಬಲ್ ಅಡ್ರೆಸ್ ಗಳನ್ನು ಹೊಂದಿರುವ ಪಾಯಿಂಟರ್ ಗಳನ್ನು ಪರಿಚಯಿಸಲು ಪ್ರಾರಂಭಿಸಿದವು ಆದ್ದರಿಂದ ನೀವು ಕೆಲವು ರೀತಿಯ ಪಟ್ಟಿಯನ್ನು ರಚಿಸಬಹುದು ಮತ್ತು ಕನಿಷ್ಠ ರೀತಿಯ ರಚನೆಗಳನ್ನು ನಿರ್ವಹಿಸಲು ಲಿಸ್ಪ್ ನಂತಹ ನಿರ್ದಿಷ್ಟ ಭಾಷೆಗಳನ್ನು ರಚಿಸಲಾಗಿದೆ ಡೇಟಾ ರಚನೆಗಳು ಆಗಲಾರಂಭಿಸಿದವು ಆದ್ದರಿಂದ ಇವುಗಳು ಪ್ರೋಗ್ರಾಮಿಂಗ್ ಭಾಷೆಗಳ ಜೀವಿತಾವಧಿಯಲ್ಲಿ ಸಾಮಾನ್ಯವಾಗಿ ಒಂದು ಸಣ್ಣ ಪೀಳಿಗೆಯೆಂದು ಗುರುತಿಸಲ್ಪಟ್ಟಿವೆ ಆದರೆ ಇದು ಬಹಳ ಮಹತ್ವದ ಪೀಳಿಗೆಯಾಗಿದ್ದು ಅದು ಇಡೀ ಕಂಪ್ಯೂಟಿಂಗ್ ಮಾಡ್ಯೂಲ್ ನಲ್ಲಿ ಬಹಳಷ್ಟು ಮೂಲಭೂತ ಪ್ರೋಗ್ರಾಮಿಂಗ್ ಪರಿಕಲ್ಪನೆಗಳನ್ನು ಪರಿಚಯಿಸಿತು ಟೋಪೋಲಜಿ ಯನ್ನು ಮತ್ತೆ ನೋಡಿದರೆ ನಮ್ಮಲ್ಲಿ ಡೇಟಾ ಮತ್ತು ಪ್ರೋಗ್ರಾಂ ಇದೆ ಆದರೆ ಈಗ ರಚನಾತ್ಮಕ ಪ್ರೋಗ್ರಾಮಿಂಗ್ ನ ಮೂಲ ಅಡಿಪಾಯವು ಬರಲು ಪ್ರಾರಂಭಿಸುತ್ತಿದೆ ಆದ್ದರಿಂದ ನೀವು ಮೊದಲಿನದನ್ನು ನೋಡಿದರೆ ಸಬ್ಪ್ರೋಗ್ರಾಮ್ ಗಳು ಈ ರೀತಿಯಾಗಿವೆ ಸಬ್ಪ್ರೋಗ್ರಾಮ್ ಗಳು ಒಂದೇ ಕೋಡ್ ನಲ್ಲಿ ಕೇವಲ ಒಂದು ಬ್ಲಾಕ್ ಗಳಾಗಿವೆ ಈಗ ನೀವುಲೂಪ್ ರಚನೆಗಳು ಷರತ್ತು ರಚನೆಗಳಂತಹ ಕೆಲವು ರಚನಾತ್ಮಕ ರಚನೆಗಳನ್ನುಪರಿಚಿತರಾಗಲು ಪ್ರಾರಂಭಿಸಿದ್ದೀರಿ ಸಬ್ಪ್ರೋಗ್ರಾಮ್ ಗಳನ್ನು ಅವುಗಳ ಪರಿಭಾಷೆಯಲ್ಲಿ ವಿಂಗಡಿಸಲಾಗಿದೆ ಆದ್ದರಿಂದ ರಚನಾತ್ಮಕ ರಚನೆಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ಎ೦ದು ನಿಮಗೆ ತಿಳಿದಿದೆ ಆದರೆ ಅವುಗಳು ಸಮತಟ್ಟಾದ ದತ್ತಾಂಶದ ಮೇಲೆ ಮಧ್ಯಮವಾಗಿ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸುವುದರಿಂದ ಉತ್ತಮ ಪ್ಯಾರಾಮೀಟರ್ ಹಾದುಹೋಗುವ ಕಾರ್ಯವಿಧಾನವನ್ನುಬೆಂಬಲಿಸುತ್ತದೆ ಆದರೆಡೇಟಾ ಇಡೀ ಸಂಗ್ರಹವು ಒಂದು ರೀತಿಯ ಸಮತಟ್ಟಾಗಿರುವುದರಿಂದ ಎರಡನೇ ತಲೆಮಾರಿನ ಭಾಷೆಗಳು ದೊಡ್ಡಡೇಟಾ ದ ಸಂದರ್ಭದಲ್ಲಿದೊಡ್ಡಡೇಟಾ ದಲ್ಲಿಪ್ರೋಗ್ರಾಮಿಂಗ್ ಸಮಸ್ಯೆಯನ್ನು ಪರಿಹರಿಸಲು ವಿಫಲವಾಗಿವೆ ಒಬ್ಜೆಕ್ಟ್ ಗಳು ಸ್ವಾಭಾವಿಕವಾಗಿ ನಿರ್ವಹಿಸಲಾಗದವು ಕೆಲಸ ಮಾಡಲು ಅಸಮರ್ಥವಾಗಿವೆ ಮೂರನೆಯ ತಲೆಮಾರಿನ ಮೇಲೆ ಚಲಿಸುವಿಕೆಯು ಸುಮಾರು 60 ರ ದಶಕದಲ್ಲಿ ವ್ಯಾಪಿಸಿತ್ತು ಅಲ್ಲಿ ಅಲ್ಗೊಲ್ ನಂತೆ ಹಲವಾರು ಹೊಸ ರೀತಿಯಮಾರ್ಗವನ್ನು ಮುರಿಯುವ ಭಾಷೆಗಳು ಪ್ರಾರಂಭವಾಗಲಾರಂಭಿಸಿದವು ಮುಂದಿನ ಆವೃತ್ತಿಯನ್ನು ಹೊಂದಿದ್ದು ಇದು ಇತ್ತೀಚಿನ ಪ್ರೊಗ್ರಾಮಿಂಗ್ ಶೈಲಿಯ ಪೂರ್ವವರ್ತಿಯಾಗಿ ಪರಿಗಣಿಸಲ್ಪಟ್ಟಿದೆ ಮಾಡ್ಯುಲಾರಿಟಿ ಯೊಂದಿಗೆ ಬಲವಾದ ರಚನಾತ್ಮಕ ಪ್ರೋಗ್ರಾಮಿಂಗ್ ಪರಿಚಯಮೊದಲ ಅತ್ಯಂತ ಸರಳವಾದ ಪ್ಯಾಸ್ಕಲ್ ಎಂಬ ಪ್ರೋಗ್ರಾಮಿಂಗ್ ಗಾಗಿಶಕ್ತಿಯುತವಾದ ಭಾಷೆಯನ್ನುಪರಿಚಯಿಸಲಾಯಿತು ಅದನ್ನು ಸ್ಟ್ರಾಂಗ್ ಟೈಪ್ ಮಾಡಲಾಗಿದೆಮತ್ತುಹಲವಾರು ವರ್ಷಗಳಿಂದ ನಾವು ಪ್ಯಾಸ್ಕಲ್ ಅನ್ನು ನಮ್ಮ ವಿದ್ಯಾರ್ಥಿಗಳಿಗೆಸಿ ಅಥವಾ ಪೈಥಾನ್ ನಂತೆ ಕಲಿಸಿದ್ದೇವೆ ಮತ್ತು ಇದು ಪಿ ಎಲ್1 PL 1 ನಂತಹ ಭಾಷೆಗಳ ಹೊರಹೊಮ್ಮುವಿಕೆಯನ್ನು ಕಂಡಿದೆ ಪಿಎಲ್ ಎಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ 1 ಆದ್ದರಿಂದಪ್ರೋಗ್ರಾಮಿಂಗ್ ಹೆಚ್ಚು ಹೆಚ್ಚು ರಚನೆಗಳನ್ನು ಗುರುತಿಸಲು ಪ್ರಾರಂಭವಾಗುತ್ತಿದ್ದಂತೆಕ್ಲಾಸ್ ಅನ್ನು ಪರಿಚಯಿಸಲಾಯಿತು ಅಬ್ಸ್ಟ್ರಾಕ್ಷನ್ ಅನ್ನು ಪರಿಚಯಿಸಲಾಯಿತುಅಲ್ಗೊಲ್ ನಲ್ಲಿಸಂಭವಿಸಿದೆ ಆದ್ದರಿಂದಸುತ್ತುಗಳನ್ನು ಮಾಡಲು ಆರಂಭಿಸಿದಾಗ ಒಂದು ಉಪಾಯವೆಂದರೆ ನಾವು ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ಪ್ರೋಗ್ರಾಮಿಂಗ್ ಭಾಷೆಯನ್ನು ಹೊಂದಿರಬೇಕು ಆದ್ದರಿಂದಒಂದು ಭಾಷೆಎಲ್ಲಾ ರೀತಿಯ ಕಲ್ಪನೆಗೆ ಸರಿಹೊಂದುತ್ತದೆ ಮತ್ತು ಆ ದೊಡ್ಡಘಟನೆಯದೊಡ್ಡಉದಾಹರಣೆಗಳಲ್ಲಿ ಪಿ ಎಲ್1 PL 1 ಒಂದು ದೊಡ್ಡ ಭಾಷೆಯಾಗಿ ಹೊರಹೊಮ್ಮಿತು ಮತ್ತು ಆ ಭಾಷೆಯೊಂದಿಗೆ ಎಲ್ಲವನ್ನೂ ಮಾಡಬಹುದು ಆದ್ದರಿಂದ ಆ ಸ್ಥಿತಿಯೊಂದಿಗೆ ಅದು ಖಂಡಿತವಾಗಿಯೂ ಟೊಪಾಲಜಿ ಯಾವ ಕೆಲವು ಗಮನಾರ್ಹ ಬದಲಾವಣೆಗಳನ್ನು ಕಂಡಿದೆ ಡೇಟಾ ಇಲ್ಲಿದೆ ಪ್ರೋಗ್ರಾಮ್ ಗಳು ಸಬ್ಪ್ರೋಗ್ರಾಮ್ ಗಳು ಇಲ್ಲಿವೆ ಆದರೆ ನೀವು ಗಮನಾರ್ಹವಾಗಿ ನೋಡುವುದು ಸಬ್ಪ್ರೋಗ್ರಾಮ್ ಗಳ ಉಪವಿಭಾಗಗಳ ನಡುವಿನ ಗಡಿರೇಖೆಗಳು ಏಕೆಂದರೆ ಮೊದಲ ಬಾರಿಗೆ ಅನೇಕ ಭಾಷೆಗಳು ಪ್ರತ್ಯೇಕವಾಗಿ ಸಂಕಲಿಸಬಹುದಾದ ಬಹು ಮೂಲ ಫೈಲ್ ಗಳನ್ನು ಇಷ್ಟಪಡಲು ಪ್ರಾರಂಭಿಸಿದವು ಪ್ರೋಗ್ರಾಮ್ ಗಳ ಗುಂಪುಗಳನ್ನು ಪರಿಚಯಿಸಲಾಯಿತು ಆದರೆ ನಾನು ಹೇಳಿದಂತೆ ಡೇಟಾ ಅನ್ನು ಅಬ್ಸ್ಟ್ರಾಕ್ಷನ್ ಅಥವಾ ಸ್ಟ್ರಾಂಗ್ ಟೈಪಿಂಗ್ ಪ್ಯಾಸ್ಕಲ್ ಗೆ ಬೆಂಬಲವುಸ್ವಲ್ಪ ಬಲವಾದ ಟೈಪಿಂಗ್ ಅನ್ನು ಹೊಂದಿದೆ ಆದರೆ ಸಾಮಾನ್ಯವಾಗಿ ಸ್ಟ್ರಾಂಗ್ ಟೈಪಿಂಗ್ ಮತ್ತು ಅಬ್ಸ್ಟ್ರಾಕ್ಷನ್ ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ವ್ಯಾಪಕವಾಗಿ ಲಭ್ಯವಿಲ್ಲ ಮತ್ತು ಆದ್ದರಿಂದ ಡೇಟಾ ದೊಡ್ಡದಾಗಲು ಪ್ರಾರಂಭಿಸಿದಾಗ ಪ್ರೋಗ್ರಾಮರ್ ಗಳಿಗೆ ದುಃಸ್ವಪ್ನವಾಗಿ ದೋಷಗಳನ್ನು ನಿಭಾಯಿಸುವುದು ಇನ್ನೂ ದೊಡ್ಡದಾಗಿದೆ 70ರ ದಶಕದ ನಾಲ್ಕನೇ ತಲೆಮಾರಿನವರು ಸಾಮಾನ್ಯವಾಗಿ ಅತ್ಯಂತ ಜನಪ್ರಿಯವಾದ 2 ಅತ್ಯಂತ ಜನಪ್ರಿಯ ಭಾಷೆಗಳಹೊರಹೊಮ್ಮುವಿಕೆಯನ್ನು ಕಂಡರು ಇದುಸಿ ಯ ಹೊರಹೊಮ್ಮುವಿಕೆಯನ್ನು ಕಂಡಿತು ಇದುಸಂಶೋಧಕರ ತಂಡದಿಂದ ಸ್ವಲ್ಪ ಆಕಸ್ಮಿಕವಾಗಿ ರಚಿಸಲ್ಪಟ್ಟಿದೆ ನಾವು ಮೊದಲಿನಿಂದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬರೆಯಲು ಪ್ರಯತ್ನಿಸುತ್ತಿದ್ದೇವೆ ಯುನಿಕ್ಸ್ ಬರೆಯಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಯುನಿಕ್ಸ್ ಅನ್ನು ಬರೆಯಲು ಖಂಡಿತವಾಗಿಯೂ ಅದನ್ನು ಅಸೆಂಬ್ಲಿ ಯಲ್ಲಿ ಬರೆಯುವುದು ತಮಾಷೆ ಅಲ್ಲ ಆದ್ದರಿಂದ ಅವರು ಅದಕ್ಕಾಗಿ ಹೈ ಲೆವೆಲ್ ಭಾಷೆಯನ್ನು ರಚಿಸಿಲು ಬಯಸಿದ್ದರು ಅಸೆಂಬ್ಲಿ ಆಪರೇಟಿಂಗ್ ಸಿಸ್ಟಂ ಗಳು ಅಥವಾ ಬರವಣಿಗೆ ವ್ಯವಸ್ಥೆಗಳು ಪ್ರೋಗ್ರಾಮ್ ಗಳನ್ನು ಬರೆಯಲು ಹೈ ಲೆವೆಲ್ ಭಾಷೆಗಳನ್ನುಬಳಸಲಾಗುವುದಿಲ್ಲಏಕೆಂದರೆ ಹೈ ಲೆವೆಲ್ ಭಾಷೆಗಳು ತ್ರಿಜ್ಯವನ್ನು ತೆಗೆದುಕೊಳ್ಳುವುದು ಮತ್ತು ವೃತ್ತದ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯುವಂತಹ ಹೈ ಲೆವೆಲ್ ವಿಷಯವನ್ನು ಮಾತ್ರ ಮಾಡಬಲ್ಲವು ಆದರೆ ಅವುಗಳು ಯಂತ್ರಾಂಶದ ಬಿಟ್ ಗಳು ಮತ್ತು ರೆಜಿಸ್ಟರ್ ಗಳು ಮತ್ತು ಪೋರ್ಟ್ ಗಳಿಗೆ ಹೋಗಲು ಮತ್ತು ಆಪರೇಟಿಂಗ್ ಸಿಸ್ಟಂ ಆಗಿ ಅಥವಾ ಸಿಸ್ಟಮ್ಸ್ ಪ್ರೋಗ್ರಾಂ ಗಳಂತೆ ಬದಲಾವಣೆಗಳನ್ನು ಮಾಡಲು ಸಜ್ಜುಗೊಂಡಿರಲಿಲ್ಲ ಆದ್ದರಿಂದ ಈ ಆಲೋಚನೆಗಳೊಂದಿಗೆ ಯುನಿಕ್ಸ್ ಅನ್ನು ಅಭಿವೃದ್ಧಿಪಡಿಸುವ ಜನರಿಂದ ಸಿ ಜನಿಸಿತು ನಾವೆಲ್ಲರೂ ಗಾರ್ ನೆನಿಂಗ್ ಹ್ಯಾನನ್ ಮತ್ತು ರಿಚಿ ಯ ಹೆಸರುಗಳನ್ನು ತಿಳಿದಿದ್ದೇವೆ ಮತ್ತು ತಂಡದಲ್ಲಿ ಇನ್ನೂ ಹಲವಾರು ಜನರಿದ್ದಾರೆಮತ್ತು ಅದು ಒಂದು ಭಾಷೆಗೆ ಜನ್ಮ ನೀಡಿತು ಅದೇ ಸಮಯದಲ್ಲಿ ಹೈ ಲೆವೆಲ್ ಭಾಷೆಯ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಬದಿಯಲ್ಲಿ ಇದುಸಿಸ್ಟಮ್ಸ್ ಪ್ರೋಗ್ರಾಮಿಂಗ್ ಗೆ ಅಗತ್ಯವಿರುವ ಕಡಿಮೆ ಮಟ್ಟದ ಪ್ರವೇಶವನ್ನುಒದಗಿಸುತ್ತಿತ್ತು ಸಿ ಯಲ್ಲಿ ಬರೆಯಬಹುದಾದ ಪ್ರೋಗ್ರಾಮ್ ಗಳ ದಕ್ಷತೆಗಾಗಿ ಸಿ ಅನ್ನು ಯಾವಾಗಲೂ ನಿರೂಪಿಸಲಾಗಿದೆ ಈ ಸಮಯದಲ್ಲಿಇತರ ಮಹತ್ವದಬೆಳವಣಿಗೆಯೆಂದರೆ ಹೆಚ್ಚಿನ ಪ್ರಮಾಣದ ಡೇಟಾ ಅನ್ನು ನಿರ್ವಹಿಸಲು ನಿರ್ದಿಷ್ಟವಾಗಿ ಮೀಸಲಾಗಿರುವ ವ್ಯವಸ್ಥೆಗಳ ವಿಕಸನವು ಕಾಂಪ್ಲೆಕ್ಸ್ ಕಾರ್ಯಾಚರಣೆಗಳನ್ನುಮಾಡದೇ ಇರಬಹುದು ಆದರೆಕೆಲವು ಶೈಲಿಯ ಬೃಹತ್ ಕಾರ್ಯಾಚರಣೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಮತ್ತುಇವುಗಳನ್ನು ದೊಡ್ಡ ಡೇಟಾ ನಿರ್ವಹಣೆ ಸಂಬಂಧಿತ ಡೇಟಾಬೇಸ್ ವ್ಯವಸ್ಥೆಗಳು ಅಥವಾ ರಿಲೇಶನಲ್ ಮಾಡೆಲ್ ಗಳು ಎಂದು ಕರೆಯಲಾಗುತ್ತದೆ ಸ್ಟ್ರಕ್ಚರಡ್ ಕ್ವೆರಿ ಲ್ಯಾಂಗ್ವೇಜ್ ಅಥವಾ ಎಸ್ ಕ್ಯೂಎಲ್ ಎಂದು ಕರೆಯಲ್ಪಡುವ ಜನಪ್ರಿಯ ಭಾಷೆಗೆ ಕಾರಣವಾಯಿತು ಇದನ್ನುಇಂದಿಗೂ ಹಲವಾರುಸಂಬಂಧಿತ ದತ್ತಸಂಚಯಗಳಲ್ಲಿ ವಿವಿಧ ದೊಡ್ಡ ಪ್ರಮಾಣದ ದತ್ತಾಂಶ ಅನುಕ್ರಮಗಳನ್ನು ಕ್ವೆರಿ ಮಾಡಲುಪ್ರಧಾನವಾಗಿ ಬಳಸಲ್ಪಡುತ್ತದೆ ಆದರೆ ಸಿ ಮತ್ತು ಎಸ್ ಕ್ಯೂಎಲ್ ಸ್ವತಂತ್ರ ಡೊಮೇನ್ ಗಳಲ್ಲಿ ಮುಂದುವರಿಯಲು ಉಳಿದುಕೊಂಡಿವೆ ಅಲ್ಲಿ ನೀವು ಸಿ ನಲ್ಲಿ ಹೆಚ್ಚು ಕಾಂಪ್ಲೆಕ್ಸ್ ಆದ ತರ್ಕ ವ್ಯವಸ್ಥೆಗಳ ಪ್ರೋಗ್ರಾಮಿಂಗ್ ಅನ್ನು ನೋಡುತ್ತಿರುವಿರಿ ಆದರೆ ತುಲನಾತ್ಮಕವಾಗಿ ಕಡಿಮೆ ಪ್ರಮಾಣದ ಡೇಟಾ ಅನ್ನು ನೋಡುತ್ತೀರಿ ಎಸ್ ಕ್ಯೂಎಲ್ ನಲ್ಲಿ ನೀವುದೊಡ್ಡ ಪ್ರಮಾಣದ ಡೇಟಾ ಅನ್ನು ಆದರೆ ಕಡಿಮೆ ಕಾಂಪ್ಲೆಕ್ಸ್ ತರ್ಕವನ್ನು ನಿರ್ವಹಿಸಲುನೋಡುತ್ತಿದ್ದೀರಿ ಆದ್ದರಿಂದಈ ಪೀಳಿಗೆಯಲ್ಲಿಕೆಲವು ಬ್ರಿಜ್ ಭಾಷೆಗಳೂ ಸಹ ಹುಟ್ಟಿಕೊಂಡಿವೆ ಇವುಗಳನ್ನುಈ ಪೀಳಿಗೆಯಲ್ಲಿ ಎಂಬೆಡೆಡ್ ಎಸ್ ಕ್ಯೂ ಎಲ್ ನಂತಹ ಭಾಷೆಗಳನ್ನು ರಚಿಸಲಾಗಿದೆ ಅಲ್ಲಿ ನೀವು ಒಂದು ಸಿ ಪ್ರೋಗ್ರಾಂ ಒಳಗೆ ಎಸ್ ಕ್ಯೂ ಎಲ್ ಬರೆಯಬಹುದು ಅಥವಾನೀವು ಸಿ ಪ್ರೋಗ್ರಾಂ ಗಳನ್ನು ವಾಡಿಕೆಯಂತೆ ಎಸ್ ಕ್ಯೂಎಲ್ ನಿಂದ ಕರೆಯಬಹುದು ಮತ್ತು ಹೀಗೆ ಒಂದು ಬಲವಾದ ಬೆಳವಣಿಗೆಯಿಂದ ಪ್ರಾಬಲ್ಯ ಹೊಂದಿದ್ದು ಒಂದು ಬದಿಯಲ್ಲಿಹೆಚ್ಚು ಕಾಂಪ್ಲೆಕ್ಸ್ ಆದ ಸಮಸ್ಯೆಗಳನ್ನು ಪರಿಹರಿಸಬಲ್ಲ ಭಾಷೆಗಳನ್ನು ವಿನ್ಯಾಸಗೊಳಿಸುವುದರ ಅರ್ಥವನ್ನು ಸೃಷ್ಟಿಸಲು ಪ್ರಚೋದನೆಯನ್ನು ನೀಡಿತು ದೊಡ್ಡ ಪ್ರಮಾಣದ ಡೇಟಾ ಅನ್ನು ನಿಭಾಯಿಸಬಲ್ಲದು ಒಂದುಇತರ ಭಾಗವು ಆಗಿದೆ ಮತ್ತು ನೀವು ನೋಡುವಂತೆ ಜನರು ಒಂದು ಭಾಷೆ ಎಲ್ಲಕ್ಕೂ ಸರಿಹೊಂದುತ್ತದೆ ಎಂದು ಅರಿತುಕೊಳ್ಳಲು ಪ್ರಾರಂಭಿಸಿದ್ದು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವುದಿಲ್ಲ ಆದ್ದರಿಂದ ವಿಭಿನ್ನ ಉದ್ದೇಶಗಳಿಗಾಗಿ ವಿಭಿನ್ನ ಭಾಷೆಗಳ ಹೊರಹೊಮ್ಮುವಿಕೆಯನ್ನು ನಾವು ನೋಡುತ್ತೇವೆ ಸಿಸ್ಟಮ್ಸ್ ಪ್ರೋಗ್ರಾಮಿಂಗ್ ಗಾಗಿ ಸಿ ಡೇಟಾಬೇಸ್ ಪ್ರೋಗ್ರಾಮಿಂಗ್ ಗಾಗಿಎಸ್ ಕ್ಯೂಎಲ್ ಮತ್ತು ಹೀಗೆ ಫೋರ್ಟ್ರಾನ್ 77 77 ಸಹ ಸಾಕಷ್ಟು ಆವೇಗವನ್ನು ಗಳಿಸಿತುಇದು ಪರಿಷ್ಕೃತ ಆವೃತ್ತಿ ಅಥವಾ ಫೋರ್ಟ್ರಾನ್ ಆಗಿದ್ದು ಇದು ವಿಭಿನ್ನ ಪ್ರೋಗ್ರಾಮಿಂಗ್ ಭಾಷೆಗಳಿಂದ ಸಾಕಷ್ಟು ಉತ್ತಮ ವೈಶಿಷ್ಟ್ಯಗಳನ್ನು ಪಡೆದುಕೊಂಡಿದೆ ಮುಂದಿನ ದಶಕದ ಮುಂದಿನ ರೀತಿಯ 80 ರದಶಕವು ಒಬ್ಜೆಕ್ಟ್ ನ ದೃಷ್ಟಿಕೋನದ ಉತ್ಕರ್ಷದ ಹೊರಹೊಮ್ಮುವಿಕೆಯನ್ನು ಹಿಂದಿನ ತಲೆಮಾರುಗಳಿಂದ ನೆನಪಿಸಿಕೊಳ್ಳುವುದನ್ನು ನೋಡಲಾರಂಭಿಸಿತು ಮಾಡ್ಯುಲಾರಿಟಿ ಅಬ್ಸ್ಟ್ರಾಕ್ಷನ್ ವಿಭಜನೆಯ ಮೂಲ ಪರಿಕಲ್ಪನೆ ಇವುಗಳು ನಿಧಾನವಾಗಿ ಅಲ್ಗೊಲ್ ನಂತಹ ಭಾಷೆಯಲ್ಲಿ ಪರಿಚಯವಾಗುತ್ತಿವೆ ಪ್ಯಾಸ್ಕಲ್ ನಲ್ಲಿ ಕೆಲವು ಭಾಗಗಳು ಪಿ ಎಲ್1 PL 1 ರಲ್ಲಿ ಸಿ ಅವುಗಳಲ್ಲಿ ಕೆಲವುಆದರೆ ಗಣನೀಯವಾಗಿ ಒಬ್ಜೆಕ್ಟ್ ಓರಿಯಂಟೆಡ್ ಅಥವಾ ಒಬ್ಜೆಕ್ಟ್ ಬೇಸ್ಡ್ ಆಲೋಚನೆಗಳಿಂದ ಬಲವಾಗಿ ಬೆಂಬಲಿತವಾಗಿದೆ ಭಾಷೆಗಳು 80 ರ ದಶಕದಲ್ಲಿ ನಡೆಯಲಾರಂಭಿಸಿದವು ಸಿ C ಅನ್ನು ಒಂದು ಪ್ರಬಲ ಭಾಷೆಯಾಗಿಹೊರಹೊಮ್ಮಿಸುವುದನ್ನು ಮತ್ತು ಸ್ಥಾಪಿಸುವುದನ್ನು ನೋಡಿದೆ ಇದನ್ನು ಪ್ರಸ್ತುತ ಒಂದು ಬದಿಯಲ್ಲಿ ಬಹು ಮಾದರಿ ಭಾಷೆ ಎಂದು ಕರೆಯಲಾಗುತ್ತದೆ ಇದು ಬಲವಾದ ಕಾರ್ಯವಿಧಾನದ ಸುವಾಸನೆಯನ್ನು ಹೊಂದಿದೆ ಮತ್ತು ಬಲವಾದ ಕ್ರಮಾವಳಿಗಳನ್ನು ಬರೆಯಬಹುದು ಅದೇ ಸಮಯದಲ್ಲಿ ನೀವುಸಿ Cನಲ್ಲಿ ಉತ್ತಮ ದಕ್ಷತೆ ನೀವು ಸಿ C ನಲ್ಲಿಯೂ ಸಹ ಬಲವಾದ ಒಬ್ಜೆಕ್ಟ್ ಬೇಸ್ಡ್ ಮಾಡೆಲಿಂಗ್ ಮಾಡಬಹುದು ಆದ್ದರಿಂದಈ ದಶಕದ ಪ್ರಮುಖ ಲಕ್ಷಣವೆಂದರೆ ಒಬ್ಜೆಕ್ಟ್ ಮಾದರಿಗಳ ಉತ್ಕರ್ಷ ಸ್ಟ್ರಾಂಗ್ ಟೈಪಿಂಗ್ ಬಲವಾದ ರೀತಿಯಲ್ಲಿ ಬಂದಿತು ಹಲವಾರು ಹೊಸ ಪರಿಕಲ್ಪನೆಗಳು ಪ್ರೋಗ್ರಾಮಿಂಗ್ ಆಗಿ ಬರಲು ಪ್ರಾರಂಭಿಸಿದವು ಸೇಫ್ ಪ್ರೋಗ್ರಾಮ್ ಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದವು ನೀವು ಅವುಗಳ ಮೇಲೆ ಅವಲಂಬಿಸಬಲ್ಲದು ಏಕೆಂದರೆ ಪ್ರೋಗ್ರಾಮ್ ಗಳು ಈ ಅವಧಿಯಲ್ಲಿ ಹಲವಾರು ಎಂಬೆಡೆಡ್ ವ್ಯವಸ್ಥೆಗಳಸಾಫ್ಟ್ವೇರ್ ಅನ್ನು ಘಟಕಗಳಾಗಿ ಬಳಸಲು ಪ್ರಾರಂಭಿಸಿದವು ಉದಾಹರಣೆಗೆ ಬೋಯಿಂಗ್ ವಿಮಾನ ಎಂಜಿನ್ ಅನ್ನು ನಿಯಂತ್ರಿಸಲು ಸಾಫ್ಟ್ವೇರ್ ಘಟಕಗಳನ್ನು ಬಳಸಲು ಪ್ರಾರಂಭಿಸಿತು ಆದ್ದರಿಂದ ಸಾಫ್ಟ್ವೇರ್ ನ ಸರಿಯಾದತೆಯು ಸಾಫ್ಟ್ವೇರ್ ವಿಫಲವಾಗುವುದಿಲ್ಲಎಂಬ ಭರವಸೆನೀಡುತ್ತದೆ ಸಾಫ್ಟ್ವೇರ್ ಸುರಕ್ಷಿತವಾಗಿದೆ ಎಂಬ ಖಾತರಿಮಾನವನ ಅಸ್ತಿತ್ವಕ್ಕೆ ನಿರ್ಣಾಯಕವಾಯಿತು ಸಾಫ್ಟ್ವೇರ್ ಅನ್ನು ಅತೀವವಾಗಿ ರಾಕೆಟ್ ಗಳನ್ನು ಬಾಹ್ಯಾಕಾಶಕ್ಕೆ ಹೀಗೆ ಕಳುಹಿಸಲು ಹೆಚ್ಚು ತೊಡಗಿಸಲಾಯಿತು ಸುರಕ್ಷತೆಯ ಸುರಕ್ಷತಾ ಪರಿಕಲ್ಪನೆಗಳುಪರಿಸ್ಥಿತಿಗಳು ಅಥವಾ ಮಾರ್ಗಗಳನ್ನುನೋಡಿಕೊಳ್ಳುವವಿನಾಯಿತಿಯ ಪರಿಕಲ್ಪನೆಗಳುಅಥವಾ ಸಾಫ್ಟ್ವೇರ್ ನಲ್ಲಿನ ಸನ್ನಿವೇಶಗಳನ್ನು ನೀವು ತಿಳಿದುಕೊಂಡಿಲ್ಲ ಅದು ವಿಭಿನ್ನ ಭಾಷೆಗಳ ವಿಷಯದಲ್ಲಿ ಬಲವಾಗಿ ಬಂದಿತು ಹಲವಾರು ಭಾಷೆಗಳು ಸಂಭವಿಸಿದವು ಸುಂದರವಾದ ಸ್ಮಾಲ್ ಟಾಕ್ ನಂತಹ ಒಬ್ಜೆಕ್ಟ್ ಓರಿಯಂಟೆಡ್ ಭಾಷೆ ದುರದೃಷ್ಟವಶಾತ್ ಇದು ವಾಣಿಜ್ಯ ದೃಷ್ಟಿಯಿಂದ ಅತ್ಯಂತ ಜನಪ್ರಿಯವಾಗಲಿಲ್ಲ ಎಡಿಎ ಬಲವಾದ ಟೈಪಿಂಗ್ ವಿಷಯದಲ್ಲಿ ಒಂದು ಕೊಡುಗೆ ಬೀರಿದೆ ಐಫೆಲ್ ಸಿಮುಲಾದ ಎಡಿಎ ದಿಂದ ಬರುವ ಒಂದು ಸುಂದರವಾದ ಭಾಷೆ ಒಬ್ಜೆಕ್ಟ್ ಬೇಸ್ಡ್ ವಿಷಯದಲ್ಲಿ ನಿಜವಾಗಿಯೂ ಪ್ರಬಲ ಮಾಡೆಲಿಂಗ್ ನೀಡುತ್ತದೆ ಆದ್ದರಿಂದ ಇವು ವಿಭಿನ್ನಸಂಭವನೀಯಭಾಷೆಗಳಾಗಿವೆಆದರೆಸಿ C ಅನ್ನು ಹೊರತುಪಡಿಸಿ ಇವುಗಳಲ್ಲಿ ಯಾವುದೂಪ್ರೋಗ್ರಾಮಿಂಗ್ ವಿಷಯದಲ್ಲಿ ನಿಜವಾಗಿಯೂ ದೊಡ್ಡ ಪ್ರಮಾಣದ ಒಂದು ಗುರುತು ಮೂಡಿಸಿಲ್ಲ ಈ ಒಬ್ಜೆಕ್ಟ್ ಬೇಸ್ಡ್ ಮತ್ತು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಗಳ ವಿಷಯದಲ್ಲಿ ಟೋಪೋಲಜಿ ಯ ಹೊರಹೊಮ್ಮುವಿಕೆಯನ್ನು ನೀವು ಶೀಘ್ರವಾಗಿ ಗಮನಿಸಿದರೆ ಒಬ್ಜೆಕ್ಟ್ ಬೇಸ್ಡ್ ಮತ್ತು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಗಳ ನಡುವಿನ ವ್ಯತ್ಯಾಸವು ತುಂಬಾ ಹೆಚ್ಚಿಲ್ಲ ಅಬ್ಸ್ಟ್ರಾಕ್ಷನ್ ಎನ್ಕ್ಯಾಪ್ಸುಲೇಷನ್ ಮಾಡ್ಯುಲಾರಿಟಿ ಯಂತಹಒಬ್ಜೆಕ್ಟ್ ಓರಿಯೆಂಟೇಷನ್ ನ ಮೂಲ ಪರಿಕಲ್ಪನೆಗಳನ್ನು ಬೆಂಬಲಿಸಿದರೆ ಭಾಷೆಯನ್ನು ಒಬ್ಜೆಕ್ಟ್ ಬೇಸ್ಡ್ ಎಂದು ಕರೆಯಲಾಗುತ್ತದೆ ಆದರೆ ಅದು ಇನ್ಹೆರಿಟನ್ಸ್ ಸ್ಪೆಷಲೈಸೇಷನ್ ಅನ್ನು ಬೆಂಬಲಿಸಲು ವಿಫಲವಾದರೆ ಅದನ್ನು ಸಾಮಾನ್ಯವಾಗಿ ಒಬ್ಜೆಕ್ಟ್ ಬೇಸ್ಡ್ ಎಂದು ಕರೆಯಲಾಗುತ್ತದೆ ನಾವು ಮುಂದೆ ಹೋದಂತೆ ಈ ವ್ಯತ್ಯಾಸವನ್ನು ಹೆಚ್ಚಾಗಿ ನೀವು ಅರ್ಥಮಾಡಿಕೊಳ್ಳುವಿರಿ ಇತರ ಭಾಷೆಗಳನ್ನು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದರಲ್ಲಿ ಸಂಭವಿಸುವ ಗಮನಾರ್ಹ ವ್ಯತ್ಯಾಸವೆಂದರೆ ಮೂಲಭೂತ ತರ್ಕ ಬಿಲ್ಡಿಂಗ್ ಬ್ಲಾಕ್ ಗಳು ಇನ್ನು ಮುಂದೆ ಕ್ರಮಾವಳಿಗಳಲ್ಲ ಆದರೆ ಅವು ಕ್ಲಾಸ್ ಗಳು ಮತ್ತು ಒಬ್ಜೆಕ್ಟ್ ಗಳು ಆಗಿರುತ್ತವೆ ಆದ್ದರಿಂದ ನೀವು ಸ್ವಲ್ಪಮಟ್ಟಿಗೆ ಚರ್ಚೆಗಳನ್ನು ನಡೆಸಿದ್ದೀರಿ ಕ್ಲಾಸ್ ಗಳು ರಚನೆ ಒಬ್ಜೆಕ್ಟ್ ನ ರಚನೆಯ ವಿಷಯದಲ್ಲಿ ನಾವು ಸ್ವಲ್ಪ ಚರ್ಚೆಯನ್ನು ನಡೆಸಿದ್ದೇವೆ ಪ್ರೋಗ್ರಾಮಿಂಗ್ ಭಾಷೆಯಲ್ಲಿಯೇ ಮೂಲಭೂತ ಪರಿಕಲ್ಪನೆಗಳಾಗುತ್ತವೆ ಕೆಲವು ಇನ್ಪುಟ್ ಗಳನ್ನು ನೀಡಿ ಔಟ್ಪುಟ್ ಏನಾಗಿರಬೇಕು ನಿರ್ಧರಿಸುವ ಕಾರ್ಯವಿಧಾನದ ತರ್ಕದಬದಲುಬಹಳ ಕಡಿಮೆ ಗ್ಲೋಬಲ್ ಡೇಟಾ ಇದೆ ಡೇಟಾ ಒಬ್ಜೆಕ್ಟ್ ಗಳ ವಿಷಯದಲ್ಲಿ ಹೆಚ್ಚು ಹೆಚ್ಚು ಆವರಿಸಿಕೊಳ್ಳುತ್ತಿದೆ ಅವು ಸ್ಥಳೀಕರಿಸಲ್ಪಡುತ್ತಿವೆ ಒಬ್ಜೆಕ್ಟ್ ಮತ್ತು ಕ್ಲಾಸ್ ಗಳ ಒಬ್ಜೆಕ್ಟ್ ಗಳ ಒಳಗೆ ಹೋಗುತ್ತಿವೆ ಮಾಡ್ಯೂಲ್ ಒದಗಿಸುತ್ತದೆ ಮತ್ತು ಮೂಲಭೂತವಾಗಿ ಇನ್ನೂ ಸಾಕಷ್ಟಿಲ್ಲಅಂದರೆ ಇದು ಯಾವಾಗಲೂಕ್ಲಾಸ್ ನ ಒಬ್ಜೆಕ್ಟ್ ಗಳು ಅಲ್ಲ ಮಾಡ್ಯೂಲ್ ಗಳು ಅಬ್ಸ್ಟ್ರಾಕ್ಷನ್ ನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಬಹುದು ಆದರೆ ಈ ಭಾಷೆಗಳ ವಿಷಯದಲ್ಲಿ ಗಮನಾರ್ಹವಾದ ಹೆಚ್ಚಿನ ಅಬ್ಸ್ಟ್ರಾಕ್ಷನ್ ಅನ್ನು ರಚಿಸಲಾಗಿದೆ ಆದ್ದರಿಂದ ಟೊಪೊಲಾಜಿಕಲ್ ಮಾದರಿ ಈಗ ಬದಲಾಗಿದೆ ಎಂದು ನೀವು ನೋಡಬಹುದು ಈಗ ನೀವು ಡೇಟಾ ವನ್ನು ಪ್ರತ್ಯೇಕವಾಗಿ ಹೊಂದಿಲ್ಲ ಅದು ಸಂಪೂರ್ಣವಾಗಿ ಕಣ್ಮರೆಯಾಗಿದೆ ಇದೀಗ ಅದರೊಳಗೆ ಸುತ್ತುವರಿದ ಡೇಟಾ ಅನ್ನು ಹೊಂದಿರುವ ಒಬ್ಜೆಕ್ಟ್ ಗಳ ವಿಷಯದಲ್ಲಿ ಮತ್ತು ನಾವು ಮೊದಲೇ ಚರ್ಚಿಸಿದಂತೆ ಅದು ವಿನಿಮಯಗೊಳ್ಳುತ್ತದೆ ಯಾವ ಗಣನೆಯನ್ನು ಮಾಡಬೇಕೆಂಬುದನ್ನು ನಿರ್ಧರಿಸಲು ಅದು ಅವುಗಳ ನಡುವೆ ಯಾವ ಸಂದೇಶವನ್ನು ವಿನಿಮಯ ಮಾಡುತ್ತದೆ ಆದ್ದರಿಂದಕ್ಲೈಂಟ್ ಒಬ್ಜೆಕ್ಟ್ ಸರ್ವರ್ ಒಬ್ಜೆಕ್ಟ್ ಗಳಾದ ಇತರ ಒಬ್ಜೆಕ್ಟ್ ಗಳಿಗೆಸಂದೇಶಗಳನ್ನು ಕಳುಹಿಸುತ್ತದೆ ಆ ರೀತಿಯ ಇಂಟರ್ಫೇಸ್ ಹೊಂದಿರುವ ಸೇವೆಯನ್ನು ಒದಗಿಸುತ್ತದೆ ಮತ್ತು ಸರ್ವರ್ ಒಬ್ಜೆಕ್ಟ್ ಆ ಕಾರ್ಯಾಚರಣೆಯನ್ನು ಮಾಡುತ್ತದೆ ಮತ್ತು ಪ್ರತಿಕ್ರಿಯೆಯನ್ನು ಹಿಂದಕ್ಕೆ ಕಳುಹಿಸುತ್ತದೆ ಇದು ಈ ಪೀಳಿಗೆಯ ವಿಶಿಷ್ಟ ಟೊಪಾಲಜಿ ಭಾಷೆಗಳಾಗಿವೆ 1990 ರ ದಶಕವನ್ನು ಮೀರಿ ನಿಧಾನವಾಗಿ ಹೊಸ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ವಿನ್ಯಾಸಗೊಳಿಸುವ ಪ್ರವೃತ್ತಿ ವಿಭಿನ್ನವಾಗಲು ಪ್ರಾರಂಭಿಸಿತು ಮತ್ತು ಹೆಚ್ಚು ಒಬ್ಜೆಕ್ಟ್ ಓರಿಯೆಂಟೆಡ್ ಪರಿಮಳದೊಂದಿಗೆ ಅವುಗಳನ್ನು ಸಶಕ್ತಗೊಳಿಸಿತು ಪ್ರೋಗ್ರಾಮಿಂಗ್ ಫ್ರೇಮ್ ವರ್ಕ್ ಗಳನ್ನು ಅಭಿವೃದ್ಧಿಪಡಿಸಲು ಒಂದು ಪ್ರಮುಖ ಪ್ರವೃತ್ತಿಯನ್ನು ಗಮನಿಸಲಾಗುತ್ತಿತ್ತು ಅದು ಮೊದಲು ನೀವು ಪ್ರೋಗ್ರಾಮಿಂಗ್ ಭಾಷೆಯನ್ನು ಹೊಂದಿರುವ ಫ್ರೇಮ್ ವರ್ಕ್ ಇಲ್ಲದೆ ನೀವು ಒಂದು ಪ್ರೋಗ್ರಾಂ ಅನ್ನು ಬರೆಯುತ್ತೀರಿ ಮತ್ತು ನಂತರ ನೀವು ಅದನ್ನು ಕಂಪೈಲರ್ ನೊಂದಿಗೆ ಕಂಪೈಲ್ ಮಾಡಬಹುದು ನಿಮ್ಮ ಪ್ರೋಗ್ರಾಂ ನ ಉಪ ಮಾಡ್ಯೂಲ್ ಗಳನ್ನು ಲಿಂಕ್ ಮಾಡಲು ನೀವು ಬಳಕೆದಾರ ಲಿಂಕರ್ ಅನ್ನು ಪಡೆಯುತ್ತೀರಿ ಮತ್ತು ಸಿಸ್ಟಂ ನಲ್ಲಿ ಕೆಲಸ ಮಾಡುವ ಏಕೈಕ ಎಸ್ಎಕ್ಯೂಟಬಲ್ ನೀವು ಪಡೆಯುತ್ತೀರಿ ಫ್ರೇಮ್ ವರ್ಕ್ ಗಳೊಂದಿಗೆ ವಿಷಯಗಳನ್ನು ಸ್ವಲ್ಪ ವಿಭಿನ್ನವಾಗುತ್ತವೆ ಅದು ಒಂದು ಫ್ರೇಮ್ ವರ್ಕ್ ಅನ್ನು ಹೊಂದಿದೆ ಆದ್ದರಿಂದ ಒಂದು ನಿರ್ದಿಷ್ಟ ಫ್ರೇಮ್ ವರ್ಕ್ ಅನ್ನು ನೀಡಲಾಗುತ್ತದೆ ಇದರರ್ಥ ಕೆಲವು ಸಾಫ್ಟ್ವೇರ್ ಘಟಕಗಳನ್ನು ನೀಡಲಾಗಿದೆ ಮತ್ತು ಅವುಗಳಲ್ಲಿ ನೀವು ಬರೆಯುತ್ತಿರುವುದು ಇದು ನಿಮ್ಮ ಪ್ರೋಗ್ರಾಂ ಆಗಿದೆ ಇದು ನಿಮ್ಮ ಪ್ರೋಗ್ರಾಂ ಆದರೆ ಕೆಂಪು ಪೆಟ್ಟಿಗೆಗಳು ನಿಮಗೆ ಅವುಗಳನ್ನು ಮರುಬಳಕೆ ಮಾಡಲು ಮಾತ್ರವಲ್ಲದೆ ನಿಮ್ಮ ವೇರಿಯೇಬಲ್ ಗಳು ಒಬ್ಜೆಕ್ಟ್ ಗಳು ಮತ್ತು ಪ್ರೋಗ್ರಾಂ ನ ಲೈಫ್ ಸೈಕಲ್ ನ ಪ್ರಕ್ರಿಯೆಯ ಮೂಲಕ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸುವಾಗಲೂ ಸಹ ಅವು ಅಸ್ತಿತ್ವದಲ್ಲಿರಬಹುದು ಅನೇಕ ವಿಭಿನ್ನ ರೀತಿಯಲ್ಲಿ ಈ ಫ್ರೇಮ್ ವರ್ಕ್ ಚಲಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಫ್ರೇಮ್ ವರ್ಕ್ ಆಧಾರಿತ ಪ್ರೋಗ್ರಾಮಿಂಗ್ ಹೆಚ್ಚು ಹೆಚ್ಚು ಜನಪ್ರಿಯವಾಗಲು ಪ್ರಾರಂಭಿಸಿತು ಅದು ಒಬ್ಜೆಕ್ಟ್ ಓರಿಯೆಂಟೆಡ್ ವಿಶ್ಲೇಷಣೆಯ ಬಳಕೆಯನ್ನು ಮಾಡಿದೆ ದೊಡ್ಡ ಪ್ರಮಾಣದ ವ್ಯವಸ್ಥೆಗಳವಿನ್ಯಾಸಹೆಚ್ಚು ಹೆಚ್ಚು ಸಾಧ್ಯ ಆದ್ದರಿಂದಈ ಪ್ರೋಗ್ರಾಮ್ ಗಳನ್ನು ಕಲ್ಪನೆಗಳ ವಿಷಯದಲ್ಲಿ ಇವು ಪ್ರಮುಖ ಲಕ್ಷಣಗಳಾಗಿವೆ ಡೈನಮಿಕ್ ಟೈಪಿಂಗ್ ಎಂಬುದು ಒಂದು ನಿರ್ದಿಷ್ಟ ವೇರಿಯೇಬಲ್ ಗೆ ನೀವು ಒಂದು ಪ್ರಕಾರವನ್ನು ನಿರ್ದಿಷ್ಟಪಡಿಸದ ಒಂದು ಪರಿಕಲ್ಪನೆಯಾಗಿದೆ ಎಂದು ಒತ್ತಿಹೇಳಲಾಗಿದೆ ನೀವು ಪಠ್ಯದಲ್ಲಿ ಹೇಳುವುದಿಲ್ಲ ಅಂದರೆ ಎಕ್ಸ್ ಯಾವಾಗಲೂ ಪೂರ್ಣಾಂಕವಾಗಿರುತ್ತದೆ ಆದರೆನೀವು ಯಾವ ರೀತಿಯ ಮೌಲ್ಯವನ್ನು ಎಕ್ಸ್ ನಲ್ಲಿ ಇರಿಸಿಕೊಳ್ಳುತ್ತೀರಿ ಎಂಬುದರ ಆಧಾರದ ಮೇಲೆ ನೀವು17 ಅನ್ನುಇಟ್ಟುಕೊಂಡಿದ್ದೀರಾ ಎಂಬುದರ ಮೇಲೆ ನೀವುಎಕ್ಸ್ ಅನ್ನು ಪೂರ್ಣಾಂಕವೆಂದು ಪರಿಗಣಿಸುವಿರಿ ನೀವು 13 5 ಅನ್ನು ಇರಿಸಿಕೊಳ್ಳಬಹುದು ನಾವು ಎಕ್ಸ್ ಅನ್ನು ಫ್ಲೋಟಿಂಗ್ ಪಾಯಿಂಟ್ ಸಂಖ್ಯೆ ಎಂದು ಪರಿಗಣಿಸುತ್ತೇವೆ ನೀವು ಸ್ಟ್ರಿಂಗ್ ಮಾರ್ಗವನ್ನು ಪರಿಗಣಿಸಬಹುದು ನಂತರ ನೀವು ಎಕ್ಸ್ ಅನ್ನು ಸ್ಟ್ರಿಂಗ್ ವೇರಿಯಬಲ್ ಎಂದು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಡೈನಾಮಿಕ್ ಟೈಪಿಂಗ್ ನ ಕೆಲವು ಪರಿಕಲ್ಪನೆಗಳು ಜನಪ್ರಿಯವಾದವು ಇಂಟರ್ನೆಟ್ ನ ಹೊರಹೊಮ್ಮುವಿಕೆ ಸಂಭವಿಸುತ್ತದೆ ಆದ್ದರಿಂದ ಪೋರ್ಟಬಿಲಿಟಿ ಒಂದು ಪ್ರಮುಖ ಪ್ರಶ್ನೆಯಾಯಿತು ಪೋರ್ಟಬಿಲಿಟಿ ಒಂದು ಪ್ರಮುಖ ಸಮಸ್ಯೆಯಾಯಿತು ಏಕೆಂದರೆ ನೀವು ವಿಭಿನ್ನ ವ್ಯವಸ್ಥೆಗಳಲ್ಲಿ ಸಾಫ್ಟ್ವೇರ್ ಅನ್ನು ತಲುಪಿಸುವುದು ಮುಖ್ಯವಾಯಿತು ಮತ್ತು ನಿಸ್ಸಂಶಯವಾಗಿ ಬಹಳ ಮುಖ್ಯವಾದುದು ದೊಡ್ಡ ಕಂಪ್ಯೂಟಿಂಗ್ ವ್ಯವಸ್ಥೆಗಳನ್ನು ಅವಲಂಬಿಸುವ ಬದಲು ಸೆಕೆಂಡಿಗೆ ಲಕ್ಷಾಂತರ ಮತ್ತು ಲಕ್ಷಾಂತರ ಗಣನೆಗಳನ್ನು ಪರಿಹರಿಸುವ ಅತ್ಯಂತ ಶಕ್ತಿಶಾಲಿ ಪ್ರೊಸೆಸರ್ ನೊಂದಿಗೆ ಕೆಲಸ ಮಾಡಬಲ್ಲದು ಬದಲಾಗಿ ದೊಡ್ಡ ಗಣಕಗಳಲ್ಲಿ ಸಮಾನಾಂತರ ಪ್ರೋಗ್ರಾಮಿಂಗ್ ನ ಪ್ರವೃತ್ತಿಯಾಗಿ ಪ್ರಾರಂಭವಾದ ಮತ್ತು ನಂತರಸಣ್ಣ ಎಳೆಗಳಂತೆಸುತ್ತುವರಿದ ವಿಭಿನ್ನ ಎಳೆಗಳ ವಿಷಯದಲ್ಲಿ ನಿಮ್ಮ ಗಣನೆಯನ್ನು ವಿತರಿಸುವುದು ಒಂದು ವಿಶಿಷ್ಟವಾಗಿದೆ ಮತ್ತು ಇಂದು ನಾವು ಬಳಸುವ ಎಲ್ಲಾ ಸಣ್ಣ ಸಾಧನಗಳ ವಿಷಯದಲ್ಲಿ ಸಣ್ಣ ಕನ್ಕರೆಂಟ್ ಮಾದರಿಗಳು ನಿಮ್ಮ ಸೆಲ್ ಫೋನ್ ಒಂದು ದೊಡ್ಡ ಉದಾಹರಣೆಯಾಗಿದೆ ಆದ್ದರಿಂದ ಹೊರಹೊಮ್ಮಿದ ವಿಶಿಷ್ಟ ಫ್ರೇಮ್ ವರ್ಕ್ ಗಳು ಇಂದಿನ ಅತ್ಯಂತ ಜನಪ್ರಿಯ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಭಾಷೆ ನಿಮಗೆ ತಿಳಿದಿರುವ ಜಾವಾ ವನ್ನು ಆಧರಿಸಿದ ಫ್ರೇಮ್ ವರ್ಕ್ ಗಳನ್ನು ಒಳಗೊಂಡಿದೆ ಆದ್ದರಿಂದ ನೀವು ಜಾವಾ ದಲ್ಲಿ ಪ್ರೋಗ್ರಾಂ ಮಾಡುವಾಗ ನೀವು ಸಾಮಾನ್ಯವಾಗಿ ಕೆಲವು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಪರಿಸರವನ್ನು ಇಷ್ಟಪಡುತ್ತೀರಿ ಮತ್ತು ನೀವು ಜೆ2ಎಸ್ಇ ಜೆ2ಇಇ ಜೆ2ಎಮ್ಇ ಅನ್ನು ಬಳಸಬಹುದು ಇವೆಲ್ಲವೂ ವಿಭಿನ್ನ ಪ್ರಮಾಣಿತ ಮತ್ತು ಪ್ರಮಾಣಿತಪರಿಸರ ಅಥವಾ ಎಂಟರ್ಪ್ರೈಸ್ ಪರಿಸರ ಅಥವಾ ಮೊಬೈಲ್ ಪರಿಸರದಲ್ಲಿ ನೀವು ಜಾವಾ ದಲ್ಲಿ ಕೆಲವು ಪ್ರೋಗ್ರಾಮಿಂಗ್ ಮಾಡುತ್ತೀರಿ ಮತ್ತು ಈ ಫ್ರೇಮ್ ವರ್ಕ್ ಗಳು ನಿಮ್ಮ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲು ನಿಮಗೆ ಅಗತ್ಯವಾದ ಬೆಂಬಲವನ್ನು ನೀಡುವ ಮೂಲಕ ನಿಮಗೆ ಸಹಾಯ ಮಾಡುತ್ತವೆ ಉದಾಹರಣೆಗೆನೀವು ಆಂಡ್ರಾಯ್ಡ್ ಸಾಧನಕ್ಕೆ ಅಭಿವೃದ್ಧಿಪಡಿಸಲು ಮತ್ತು ಅಪ್ಲಿಕೇಶನ್ ಮಾಡಲು ಬಯಸುತ್ತೀರಿ ಆದ್ದರಿಂದ ಜೆ2ಎಮ್ಇ ಅನ್ನು ಬಳಸುವುದರಿಂದ ಅದು ತುಂಬಾ ಸುಲಭವಾಗುತ್ತದೆ ನಿಮಗೆ ಭೌತಿಕವಾಗಿ ಸಾಧನವೂ ಅಗತ್ಯವಿಲ್ಲ ಆಂಡ್ರಾಯ್ಡ್ ಫೋನ್ ನಸಿಮ್ಯುಲೇಶನ್ ಮಾದರಿಯೊಂದಿಗೆಜೆ2ಎಮ್ಇ ನಿಮಗೆ ಒಂದು ಮಾದರಿಯನ್ನುಒದಗಿಸಬಹುದು ಮತ್ತು ಆ ಮಾದರಿಯನ್ನು ಬಳಸಿಕೊಂಡು ನಿಮ್ಮ ಡೆಸ್ಕ್ಟಾಪ್ ಕಂಪ್ಯೂಟರ್ ನಲ್ಲಿಯೇ ನೀವು ಎಲ್ಲಾ ಅಭಿವೃದ್ಧಿಯನ್ನು ಬರೆಯಬಹುದು ಆದ್ದರಿಂದಮೈಕ್ರೋಸಾಫ್ಟ್ ದ net ಫ್ರೇಮ್ ವರ್ಕ್ ಗಳು ನಿಜವಾಗಿಯೂ ಮಹತ್ವದ್ದಾಗಿವೆ ಇದು ವಿವಿಧ ಅಪ್ಲಿಕೇಶನ್ ಅಭಿವೃದ್ಧಿಯಲ್ಲಿ ಸಹ ಪ್ರಬಲವಾಗಿ ಬಳಸಲ್ಪಟ್ಟಿದೆ ಮತ್ತು ಆದ್ದರಿಂದಈ ಸಮಯದಲ್ಲಿ ಸಂಭವಿಸುವ ಹಲವಾರು ಭಾಷೆಗಳುವಿಭಿನ್ನ ಫ್ರೇಮ್ ವರ್ಕ್ ನೊಂದಿಗೆಗಮನಾರ್ಹವಾಗಿಸಂಪರ್ಕಹೊಂದಿವೆಎಂದು ನೀವು ಕಾಣಬಹುದು ಆದ್ದರಿಂದ ನಾವು ದೃಶ್ಯ ಮೂಲಭೂತ ಬಗ್ಗೆ ಮಾತನಾಡುವಾಗ ನಾವು ಖಂಡಿತವಾಗಿಯೂ ಮೈಕ್ರೋಸಾಫ್ಟ್ ಅಥವಾ ವಿಂಡೋಸ್ ಅಪ್ಲಿಕೇಶನ್ ಗಳಲ್ಲಿ ಜಿಯುಐ ಪ್ರೋಗ್ರಾಮಿಂಗ್ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ನಾವು ವಿಬಿ net ಬಗ್ಗೆ ಮಾತನಾಡುವಾಗ ನಾವು ಖಂಡಿತವಾಗಿಯೂ net ಫ್ರೇಮ್ವರ್ಕ್ ಜಾವಾ ಫ್ರೇಮ್ವರ್ಕ್ ಅಡಿಯಲ್ಲಿ ದೃಶ್ಯ ಮೂಲದೊಂದಿಗೆ ಪ್ರೋಗ್ರಾಮಿಂಗ್ ಬಗ್ಗೆ ಮಾತನಾಡುತ್ತಿದ್ದೇವೆ ಪೈಥಾನ್ ನಂತಹ ಸ್ವತಂತ್ರ ಭಾಷೆಗಳುಇಂದಿನ ಅತ್ಯುತ್ತಮ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಒಂದಾಗಿದೆ ಇದು ಕಲಿಯಲು ತುಂಬಾ ಸುಲಭವಾಗಿದೆ ಮತ್ತುಡೈನಾಮಿಕ್ ಟೈಪ್ ಅನ್ನು ಬೆಂಬಲಿಸುತ್ತದೆ ಇಂಟರ್ಪ್ರಿಟರ್ ಆಧಾರಿತವೂ ಸಹಕೆಲಸ ಮಾಡಲುತನ್ನದೇ ಆದಫ್ರೇಮ್ವರ್ಕ್ ಅನ್ನುಹೊಂದಿದೆ ಆದ್ದರಿಂದ ಇವುಗಳು ವಿಭಿನ್ನ ರೀತಿಯ ಹೊರಹೊಮ್ಮುವಿಕೆಗಳಾಗಿವೆ ಮತ್ತು ಇದಕ್ಕಾಗಿ ಟೋಪೋಲಜಿ ಕನಿಷ್ಠ ಹೆಚ್ಚು ಹೆಚ್ಚು ಫ್ರ್ಯಾಗ್ಮೆಂಟ್ ಗೊಂಡು ವಿತರಣೆಯಾಗಲು ಪ್ರಾರಂಭಿಸಿತು ಆದ್ದರಿಂದ ನೀವು ಈಗ ಒಬ್ಜೆಕ್ಟ್ ಓರಿಯೆಂಟೆಡ್ ಸಿಸ್ಟಮ್ ಗಳ ವಿಷಯದಲ್ಲಿ ಈ ರೀತಿಯ ರಚನೆಯನ್ನು ಹೊಂದಿದ್ದೀರಿ ಅಲ್ಲಿ ಒಬ್ಜೆಕ್ಟ್ ಗಳು ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದವು ಆದರೆ ಅವುಗಳು ವಿಭಿನ್ನ ಉಪವ್ಯವಸ್ಥೆಗಳಲ್ಲಿ ಗುಂಪು ಮಾಡಿಕೊಂಡಿರುವ ಫ್ರೇಮ್ವರ್ಕ್ ನ ಪ್ರಕಾರ ಈಗ ಒಟ್ಟಿಗೆ ಸೇರಿವೆ ಆದ್ದರಿಂದನೀವು ಆಂಡ್ರಾಯ್ಡ್ ಫೋನ್ ಗಾಗಿ ಅಡ್ರೆಸ್ ಬುಕ್ ಬೆಂಬಲಿಸುವ ಉಪವ್ಯವಸ್ಥೆಯನ್ನು ಪ್ರೋಗ್ರಾಮಿಂಗ್ ಮಾಡುತ್ತಿದ್ದರೆ ನಿಮ್ಮಸಂದೇಶಗಳನ್ನು ಹೇಳಲು ಮತ್ತೊಂದು ಉಪವ್ಯವಸ್ಥೆ ಇದೆ ನಿಮ್ಮ ಕರೆಗಳನ್ನು ಬೆಂಬಲಿಸುವ ಮತ್ತೊಂದು ಉಪವ್ಯವಸ್ಥೆ ಇದೆ ಇತ್ಯಾದಿ ಮತ್ತು ಆ ಅಬ್ಸ್ಟ್ರಾಕ್ಷನ್ ಅನ್ನು ಬಳಸಿಕೊಂಡು ನೀವು ಪ್ರೋಗ್ರಾಂ ಅನ್ನು ಬರೆಯಬಹುದು ಆದ್ದರಿಂದಇದು ಪ್ರೋಗ್ರಾಮಿಂಗ್ ಭಾಷೆಗಳ ಅವಶ್ಯಕತೆಗಳನ್ನು ಮೀರಿ ವಲಸೆ ಹೋಗುತ್ತಿದೆ ಇದು ಒಂದು ರೀತಿಯ ಫ್ರೇಮ್ವರ್ಕ್ ಆಧಾರಿತ ಪ್ರೋಗ್ರಾಮಿಂಗ್ ಸಿಸ್ಟಮ್ ಆಗುತ್ತದೆ ಅದರ ಮೇಲೆ ನೀವು ಸಾಮಾನ್ಯವಾಗಿ ನಿಮ್ಮ ಪ್ರೋಗ್ರಾಮ್ ಗಳನ್ನು ಅಭಿವೃದ್ಧಿಪಡಿಸುತ್ತೀರಿ ಆದ್ದರಿಂದಈ ಮಾಡ್ಯೂಲ್ನಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಒಂದು ಕ್ಷಣ ಮಾದರಿಯ ವಿಭಿನ್ನ ರೂಪಾಂತರಗಳನ್ನು ಬಳಸುವುದನ್ನು ಮುಂದುವರೆಸಿದ ಮೂಲ ಕಂಪ್ಯೂಟೇಶನ್ ಮಾದರಿಯನ್ನು ನಾವು ಮರುಪರಿಶೀಲಿಸಿದ್ದೇವೆ ಆದರೂ ನಾವು ಅದನ್ನು ಸಂಪೂರ್ಣ ಕ್ಲೈಂಟ್ ಸರ್ವರ್ ಪರಿಮಳದೊಂದಿಗೆ ಬಳಸುತ್ತೇವೆ ಮತ್ತು ನಾವುವಿಭಿನ್ನ ತಲೆಮಾರಿನ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ತ್ವರಿತವಾಗಿ ನೋಡಿದ್ದೇವೆ ಮತ್ತು ಪ್ರಸ್ತುತ ಪೀಳಿಗೆಯು ಫ್ರೇಮ್ವರ್ಕ್ ಆಧಾರಿತ ಪ್ರೋಗ್ರಾಮಿಂಗ್ ಆಗಿದೆ ಮತ್ತು ಆದ್ದರಿಂದ ನಾವು ಪ್ರೋಗ್ರಾಮಿಂಗ್ ನ ವಿಕಾಸವನ್ನು ಅರ್ಥಮಾಡಿಕೊಳ್ಳಲು ನಾವು ಒಬ್ಜೆಕ್ಟ್ ಓರಿಯೆಂಟೆಡ್ ವಿಧಾನಗಳನ್ನು ಬಳಸಿಕೊಂಡು ವಿಶ್ಲೇಷಣೆ ಮತ್ತು ವ್ಯವಸ್ಥೆಯ ವಿನ್ಯಾಸ ಹೇಗೆ ಮಾಡಬೇಕೆಂದು ಒಮ್ಮೆ ನಾವು ಅರ್ಥಮಾಡಿಕೊಂಡಾಗ ನಾವು ನಮ್ಮ ಪ್ರೋಗ್ರಾಮಿಂಗ್ ಭಾಷೆ ಅಥವಾ ಸರಿಯಾದ ಫ್ರೇಮ್ವರ್ಕ್ ಅನ್ನು ನಾವು ಆರಿಸಿಕೊಳ್ಳಬಹುದು ಇದರಲ್ಲಿ ನಾವು ಮುಂದೆ ಹೋಗಿ ಅದನ್ನು ಕಾರ್ಯಗತಗೊಳಿಸಬಹುದು